ಸಹಭಾಗಿಗಳೇ ನಿಮಗೆ ಸ್ವಾಗತ ಈ ಘಟಕದಲ್ಲಿ ನಾವು ನಗುವಿನ ವಿಧಗಳು ನಗುವನ್ನು ವಿವಿಧ ಸಂಸ್ಕೃತಿಯಲ್ಲಿ ಅರ್ಥೈಸಿಕೊಳ್ಳುವ ಬಗೆ ಹಾಗೂ ಶಿರವನ್ನು ತಿರುಗಿಸುವ ರೀತಿಯ ಬಗ್ಗೆ ಚರ್ಚಿಸೋಣ ಅಲೀನ್ ಪೀಸ್ ಅವರು ಹೇಳುವ ನಗುವಿನ ವಿವಿಧ ಬಗೆಗಳಲ್ಲಿ ಮೊದಲ ವಿಧ ಬಿಗಿದ ತುಟಿಯ ನಗು ವ್ಯಕ್ತಿಗಳು ಮುಕ್ತತೆಯನ್ನು ತೋರದೆ ಇರುವಾಗ ತಮ್ಮ ವರ್ತನೆಗೆ ತಾವೇ ನಿರ್ಬಂಧ ಹಾಕಿಕೊಂಡಾಗ ಅಥವಾ ತಮ್ಮ ಮನಸ್ಸನ್ನು ವ್ಯಕ್ತಪಡಿಸಲು ಹಿಂಜರಿಯುವ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿ ಎಂದು ಬಿಂಬಿಸಲು ಈ ರೀತಿಯ ನಗುವಿನ ಅಭಿವ್ಯಕ್ತಿಯನ್ನು ಬಳಸಿಕೊಳ್ಳುತ್ತಾರೆ ಈ ಚಿತ್ರಗಳನ್ನು ನೋಡಿದ ತಕ್ಷಣವೇ ನಿಮಗೆ ತಿಳಿಯಬಹುದು ಈ ನಗುವಿನ ಸಂದರ್ಭದಲ್ಲಿ ತುಟಿಗಳು ಬಿಗಿಯಾಗಿದ್ದು ಲಂಬ ರೇಖೆಯಲ್ಲಿ ಇರುವಂತೆ ಕಾಣುತ್ತದೆ ಅತ್ಯಂತ ಯಶಸ್ವಿ ವ್ಯಕ್ತಿಗಳ ವಿಡಿಯೋ ಮತ್ತು ಚಿತ್ರಗಳಲ್ಲಿ ಈ ರೀತಿಯ ನಗುವನ್ನು ಕಾಣಬಹುದು ಇವರು ತಮ್ಮ ಯಶಸ್ಸಿನ ಬಗ್ಗೆ ಹೆಚ್ಚು ಮಾತನಾಡಿದರು ಅವರ ಪ್ರಯಾಣದ ಹಿಂದಿನ ಕಥೆಯನ್ನು ನಿಜವೆಂಬುದು ಹೇಳೋದು ಕಷ್ಟ ಬಿಗಿದ ತುಟಿಯ ನಗು ನಮ್ಮ ಗುಂಪಿನಲ್ಲಿ ಯಾರಾದರೂ ಹೊಸಬರು ಬಂದಾಗ ಅವರನ್ನು ಒಪ್ಪಿಕೊಳ್ಳಲು ಆಗದ ಸಂದರ್ಭವನ್ನು ತಿಳಿಸುತ್ತದೆ ಮುಂದಿನ ವಿಧ ವಕ್ರ ಅಥವಾ ಸಮತೂಕ ವಲ್ಲದ ನಗು ಮೆದುಳಿನ ಎರಡು ಭಾಗಗಳು ವ್ಯಕ್ತಿಗೆ ವೈರುಧ್ಯದಿಂದ ಕೂಡಿದ ಮಾಹಿತಿಯನ್ನು ತಲುಪಿಸುತ್ತದೆ ಮುಖದ ಎರಡು ಭಾಗದಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳನ್ನು ಉಂಟುಮಾಡುತ್ತದೆ ಎಡಭಾಗದ ಮಿದುಳು ಬಲಭಾಗದ ಸ್ನಾಯುಗಳನ್ನು ಕೆಳಗೆ ಸೆಳೆಯುತ್ತದೆ ಹಾಗೆಯೇ ಬಲಭಾಗದ ಮೆದುಳು ಹುಬ್ಬು ತುಟಿ ಹಾಗೂ ಕೆನ್ನೆಗಳನ್ನು ಮೇಲಕ್ಕೆ ಸೆಟೆಯುವಂತೆ ಮಾಡುತ್ತದೆ ಆದುದರಿಂದ ಈ ನಗು ಮಿಶ್ರ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ ತುಟಿಗಳ ಚಲನೆ ನಕಾರಾತ್ಮಕ ಭಾವನೆಗಳ ಸಂಕೇತವಾದರೆ ತುಟಿಯ ಮೇಲೆ ಮುಖದ ಚಲನೆ ಒಬ್ಬ ವ್ಯಕ್ತಿಯು ಕೋಪಗೊಂಡಿಲ್ಲ ಎಂದು ಸೂಚಿಸುತ್ತದೆ ಇದು ಸೂಕ್ಷ್ಮ ಭಾವನೆ ಆದರೂ ಅನುಭವದ ಪ್ರಕಾರ ಹೇಳುವುದಾದರೆ ಈ ನಗು ಉದ್ದೇಶಪೂರ್ವಕವಾಗಿ ವ್ಯಂಗ್ಯವನ್ನು ಅಥವಾ ಮುಜುಗರವನ್ನು ವ್ಯಕ್ತಪಡಿಸುವುದು ಅಲೆನ್ ಪೀಸ್ ಅವರ ಪ್ರಕಾರ ಮೂರನೇ ವಿಧ ದವಡೆ ಅಲ್ಲಾಡುವಂತೆ ನಗುವುದು ಉತ್ಪ್ರೇಕ್ಷೆಯಿಂದ ಕೂಡಿದ ನಗು ಹೆಚ್ಚು ಜನರನ್ನು ಉದ್ದೇಶಿಸ ಬೇಕಾದರೆ ಅಗತ್ಯವಿರುವ ಅಭಿವ್ಯಕ್ತಿಯಾಗಿದೆ ಸಾಮಾನ್ಯವಾಗಿ ಸಾಮಾಜಿಕವಾಗಿ ಎತ್ತರದ ವ್ಯಕ್ತಿಗಳು ಜನರ ಗುಂಪುಗಳನ್ನು ಉದ್ದೇಶಿಸಿ ಮಾತನಾಡಬೇಕಾದರೆ ಈ ನಗು ಅಗತ್ಯ ಹಾಸ್ಯ ಭರಿತವಾದ ಈ ನಗು ವ್ಯಕ್ತಿಯೊಬ್ಬ ಜನರ ಗುಂಪನ್ನು ನೋಡಿ ಖುಷಿಯಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಜನರ ನಡುವಿನ ದ್ವೇಷ ಅಥವಾ ಕೋಪವನ್ನು ಕಡಿಮೆ ಮಾಡಲು ಅನೇಕ ಸಂದರ್ಭದಲ್ಲಿ ನಗುವಿನ ಬಳಕೆ ಅಗತ್ಯ ಆದುದರಿಂದ ಸಕಾರಾತ್ಮಕ ನಗುವಿನ ಉತ್ಪ್ರೇಕ್ಷೆ ದವಡೆಯ ಅಲ್ಲಾಡುವಂತೆ ನಗುವುದು ಈ ಚಿತ್ರವನ್ನು ನೋಡಿದರೆ ಪಾರ್ಶ್ವ ನೋಟ ನಗು ಎಂದು ಸುಲಭವಾಗಿ ಗುರುತಿಸಬಹುದು ನಗು ಮುಕ್ತತೆ ಹಾಗೂ ನಾಚಿಕೆ ಎರಡನ್ನೂ ಬಿಂಬಿಸುತ್ತದೆ ಈ ನಗು ಏಕಕಾಲದಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಹಾಗೆಯೇ ಏಕಾಂತವನ್ನು ಬಯಸುವ ಅಥವಾ ಜನರಿಂದ ದೂರ ಇರುವ ಭಾವನೆಗಳನ್ನು ಹೊರಸೂಸುತ್ತದೆ ಈ ನಗುವನ್ನು ಸೂಸುತ್ತಿರುವ ವ್ಯಕ್ತಿಯನ್ನು ಕಂಡರೆ ನಮಗೆ ಪೋಷಕರ ರೀತಿಯಲ್ಲಿ ಅಕ್ಕರೆಯನ್ನು ತೋರಿಸುವ ಹಾಗೂ ರಕ್ಷಿಸುವ ಭಾವನೆ ಉಂಟಾಗುತ್ತದೆ ರಾಣಿ ಡಯಾನ ಈ ಮಾದರಿಯ ನಗುವನ್ನು ಜೀವಂತವಾಗಿರಿಸಿದ್ದಾರೆ ಅವರು ಈಗ ಇಲ್ಲವಾದರೂ ಅವರ ನಗು ಅಜರಾಮರ ಶೋಚನೀಯ ನಗು ಮುಖವಾಡ ವಿದ್ದಂತೆ ಅದು ನಾವು ಸಂಪೂರ್ಣವಾಗಿ ದುಃಖದಲ್ಲಿ ಇಲ್ಲ ಎಂಬುದನ್ನು ಬಿಂಬಿಸುತ್ತದೆ ಸಾಮಾಜಿಕವಾಗಿ ಈ ನಗು ನಮ್ಮ ದುಃಖವನ್ನು ಅಥವಾ ನೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಇಷ್ಟವಿಲ್ಲ ಅಥವಾ ನಾವೇ ಆ ನೋವನ್ನು ಅನುಭವಿಸುವ ಶಕ್ತಿಯನ್ನು ಹೊಂದಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ ಈ ನಗು ಅಸಮ್ಮಿತ ರೀತಿಯಲ್ಲಿ ಇರುತ್ತದೆ ಏಕೆಂದರೆ ನಗು ಕಣ್ಣುಗಳ ಮೂಲಕ ಸೂಚಿತವಾಗುವುದಿಲ್ಲ ಲಘು ನಗೆ ನಿರ್ಬಂಧಿತವಾಗಿ ಹೊರಸೂಸುವ ರೀತಿ ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಮುಕ್ತವಾಗಿ ಹೃದಯ ತುಂಬಿ ನಗುವ ಉದ್ದೇಶ ಇರುತ್ತದೆ ಆದರೆ ಸಾಮಾಜಿಕ ಪರಿಸರದ ಕಾರಣದಿಂದ ಅಥವಾ ಇತರ ನಿರ್ಬಂಧಗಳ ಕಾರಣದಿಂದ ಮನತುಂಬಿ ನಗಲು ಸಾಧ್ಯವಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿಯೇ ಬರುವ ನಗು ಲಘು ನಗೆ ಅತಿ ಬಿಸಿಯಾದ ವಸ್ತುವಿನ ಮೇಲೆ ತಣ್ಣಗಿನ ನೀರಿನ ಬಟ್ಟೆ ಹಾಕಿದಂತೆ ಈ ನಗು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರುವಾಗ ಒಂದುರೀತಿ ನಗುತ್ತೇವೆ ಅದರ ಹೆಸರು ಅರ್ಹತಾ ನಗು ಇನ್ನೊಬ್ಬರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆದರೆ ಅವರಿಗೆ ಬೇಸರ ಮಾಡಬಾರದು ಎಂಬ ಭಾವನೆ ಈ ನಗು ಕೆಟ್ಟ ಸುದ್ದಿಯನ್ನು ಹೇಳಬೇಕಾದರೆ ಈ ನಗು ಉಪಯುಕ್ತವಾಗಿದೆ ಹಾಗೆಯೇ ವಿಷಯದ ನಕಾರಾತ್ಮಕತೆಯನ್ನು ಕಡಿಮೆಮಾಡುತ್ತದೆ ಉದಾಹರಣೆಗೆ ನಾವು ಉದ್ದವಾದ ಸಾಲಿನಲ್ಲಿ ಎಷ್ಟು ಗಂಟೆಗಳ ಕಾಲ ನಿಂತು ಯಾವುದೇ ವಸ್ತುವನ್ನು ಖರೀದಿಸಲು ಕಾಯುತ್ತಿದ್ದೇವೆ ನಮ್ಮ ಸರದಿ ಬಂದಾಗ ವಸ್ತು ಖಾಲಿಯಾಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ನಗು ಬಳಕೆಗೆ ಬರುತ್ತದೆ ಇದೇ ಅರ್ಹತಾ ನಗು ಅನೇಕಬಾರಿ ಈ ನಗು ನಮಗೆ ಕಿರಿಕಿರಿ ಉಂಟುಮಾಡಬಹುದು ಏಕೆಂದರೆ ಸಾಧ್ಯವಾಗದ ಸಂದರ್ಭದಲ್ಲಿ ನಾವು ನಗುವಂತೆ ಮಾಡುತ್ತದೆ ಈ ಮಾದರಿಯ ನಗುವು ತಿರಸ್ಕಾರ ಅಥವಾ ಅವಿಧೇಯತೆ ಭಾವನೆಯನ್ನು ಸೂಚಿಸುತ್ತದೆ ಜಿಗುಪ್ಸೆ ಮತ್ತು ಅಸಮಾಧಾನದ ಸಂಕೇತ ಈ ನಗು ತುಟಿಯ ಕೋನಗಳು ಬಿಸಿಯಾಗುವಂತೆ ಕಾಣುವ ಈ ನಗು ವ್ಯಕ್ತಿಯ ನಡುವಿನ ಭಿನ್ನಾಭಿಪ್ರಾಯದ ಸಂಕೇತವಾಗಿದೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚು ಒತ್ತು ನೀಡದ ಸಂಸ್ಕೃತಿಗಳ ಮುಖಾಮುಖಿಯ ಸಂದರ್ಭದಲ್ಲಿ ಈ ನಗುವಿನ ಅಗತ್ಯವಿದೆ ಕೋಪದಂತಹ ನಕಾರಾತ್ಮಕ ಭಾವನೆಗಳನ್ನು ಈ ನಗು ಅಳಿಸಿಹಾಕುತ್ತದೆ ಸಿನಿಮಾ ಹಾಗೂ ಇತರ ಮಾಧ್ಯಮಗಳಲ್ಲಿ ಬಳಕೆಯಾಗುವ ಈ ನಗುವನ್ನು ವಿಕೃತ ನಗು ನಗು ಎಂಬ ಹೆಸರಿದೆ ಜರ್ಮನ್ ಭಾಷೆಯ ಈ ಪದ ಪರಪೀಡಾನಂದವನ್ನು ಸೂಚಿಸುತ್ತದೆ ಇತರರ ಕಷ್ಟ ಅಥವಾ ಗೋಳನ್ನು ಕಂಡಾಗ ಒಬ್ಬ ವ್ಯಕ್ತಿಗೆ ಆಗುವ ಆನಂದವನ್ನು ಈ ನಗು ಹಿಡಿದಿರುತ್ತದೆ ಈ ಮಾದರಿಯ ಅಭಿವ್ಯಕ್ತಿಗೆ ಇರುವ ಕಾರಣಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗುತ್ತದೆ ಕೆಲವರಿಗೆ ವೈಯಕ್ತಿಕ ದ್ವೇಷವೇ ಕಾರಣವಾದರೆ ಇನ್ನು ಹಲವರಿಗೆ ಸಾಂಸ್ಕೃತಿಕ ಕಾರಣವಿರಬಹುದು ಅಥವಾ ಬೇರೆಯವರಿಗೆ ಆದ ಕಷ್ಟವು ನ್ಯಾಯ ಸಮ್ಮತವೇ ಆಗಿದೆ ಎಂಬ ಭಾವನೆಯೂ ಇರಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಅನೈತಿಕ ಮಾರ್ಗದಿಂದ ಇದ್ದಕ್ಕೆ ಇದ್ದ ಹಾಗೆ ಶ್ರೀಮಂತನಾಗುತ್ತಾನೆ 2 ವರ್ಷಗಳಲ್ಲಿ ಕಾನೂನು ಅವನು ತಪ್ಪನ್ನು ಕಂಡು ಶಿಕ್ಷೆ ನೀಡುತ್ತದೆ ಇಂತಹ ಸಂದರ್ಭದಲ್ಲಿ ಉಕ್ಕುವ ನಗೆ ಈ ಮಾದರಿಯದ್ದು ಅನೇಕ ಕ್ಲಿಷ್ಟ ಭಾವನೆಗಳ ಆಗರ ಈ ನಗು ನಮ್ಮ ವೈರಿಗಳ ಮೇಲೆ ಇರುವ ದ್ವೇಷವನ್ನು ಈ ನಗು ಸೂಸುತ್ತದೆ ಹಾಗೂ ನಾನು ಈಗತಾನೆ ಹೇಳಿದಹಾಗೆ ನ್ಯಾಯವು ಜಾರಿಯಾದ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ ಈ ತರಹ ನಗುವನ್ನು ಮುಚ್ಚಿಡುವುದು ಕಷ್ಟ ಒಬ್ಬರೇ ಇದ್ದಾಗ ಬಹುಶ ಈ ರೀತಿ ನಗಬಹುದು ಖುಷಿಯ ಸಂದರ್ಭದಲ್ಲಿ ನಗುವುದನ್ನು ನಾವು ಡುಚೆನ್ ನಗು ಎಂದು ಕರೆಯುತ್ತೇವೆ ಸಾಮಾಜಿಕವಾಗಿ ನಮ್ಮ ಸಂತೋಷವನ್ನು ಅತಿಯಾಗಿ ತೋರಿಸುವುದು ಪದ್ಧತಿಯಲ್ಲ ಏಕೆಂದರೆ ಸಮಾಜದಲ್ಲಿ ದುಃಖವು ಇರುತ್ತದೆ ಯಾರಾದರೂ ಗಮನಿಸುತ್ತಿದ್ದಾರೆ ಎಂಬುದು ಕಂಡಾಗ ನಾವು ಈ ಸಹಜ ಭಾವನೆಯನ್ನು ನಿರ್ಬಂಧಿಸುತ್ತದೆ ಕಣ್ಣುಗಳು ಈ ಸಹಜ ಭಾವನೆಯನ್ನು ಬಳಸುತ್ತಿದ್ದರು ನಮ್ಮ ತುಟಿಯ ಮೇಲಿನ ಕಿರುನಗೆ ಬೇರೆಯ ಅರ್ಥವನ್ನು ಸೂಚಿಸುತ್ತದೆ ಈ ಮಾದರಿಯನ್ನು ಬೀಭತ್ಸ ಚಲನಚಿತ್ರಗಳ ಖಳನಾಯಕರ ಮುಖದಲ್ಲಿ ಕಾಣಬಹುದು ನಗುವಿನ ವಿಧಗಳಲ್ಲಿ ಮುಖ್ಯವಾದದ್ದು ವಿನಮ್ರ ನಗು ವಿನಮ್ರತೆ ಉದ್ದೇಶಪೂರ್ವಕ ವಾದದ್ದು ಹಾಗೆಯೇ ಸಾಮಾಜಿಕವಾಗಿ ಅತ್ಯಂತ ಅಗತ್ಯವಾಗಿದೆ ನಾವು ಇತರರ ಭಾವನೆಯನ್ನು ಪುರಸ್ಕರಿಸುತ್ತಾರೆ ಎಂದು ತಿಳಿಸಲು ಬೇಕಾಗಿರುವ ನಗು ಇದಾಗಿದೆ ಮುಜುಗರ ನಗು ಸಾಮಾಜಿಕವಾಗಿ ಅನೇಕ ಮುಜುಗರದಿಂದ ಕೂಡಿದ ಘಟನೆಗಳಿಂದ ಹೊರಬರಲು ಸಹಾಯಕವಾಗಿದೆ ಉದಾಹರಣೆಗೆ ನಾವು ಪಾನೀಯವನ್ನು ಯಾರ ಮೇಲಾದರೂ ಚೆಲ್ಲಿದ್ದೇವೆ ಎಂದು ಭಾವಿಸೋಣ ಅಥವಾ ಸ್ನೇಹಿತರ ಹೆಸರನ್ನು ಮರೆತಿದ್ದೇವೆ ಎಂದುಕೊಳ್ಳೋಣ ಇಂತಹ ಸಂದರ್ಭದಲ್ಲಿನ ಮುಜುಗರವನ್ನು ತಡೆಯುವ ಪ್ರಯತ್ನವೇ ಈ ನಗು ಅನೇಕ ಅಧ್ಯಯನಗಳು ಏನನ್ನು ಸೂಚಿಸುತ್ತವೆ ಎಂದರೆ ಸಾಮಾನ್ಯವಾಗಿ ನಮಗೆ ಕ್ಷಮಯ ಭಾವನೆ ಇರುತ್ತದೆ ಸಾಮಾಜಿಕವಾಗಿ ತಪ್ಪುಗಳಾದಾಗ ನಾವು ಮುಜುಗರದ ನಗುವನ್ನು ಅಭಿವ್ಯಕ್ತಿ ಪಡಿಸಿದರೆ ನಾವು ಕ್ಷಮೆಗೆ ಅರ್ಹ ಆಗಬಹುದು ಎಂಬುದನ್ನು ಸೂಚಿಸುತ್ತದೆ ನಗುವಿನೊಂದಿಗೆ ಮಿಳಿತವಾಗಿರುವ ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಪ್ರತಿಯೊಂದು ಮಾದರಿಯ ನಗುವು ಹೇಗೆ ಸಾಂಸ್ಕೃತಿಕವಾಗಿ ಅರ್ಥೈಸಲ್ಪಡುತ್ತದೆ ಎಂಬುದು ಏಕೆಂದರೆ ವಿವಿಧ ಸಂಸ್ಕೃತಿಯು ನಗುವನ್ನು ವಿವಿಧ ರೀತಿಯಲ್ಲಿ ಬಳಸುತ್ತದೆ ನಗುವಿನ ಅರ್ಥವನ್ನು ಸಾಮಾಜಿಕವಾಗಿ ಒಪ್ಪಿತವಾದ ನಿಯಮಗಳ ಮೂಲಕವೇ ಮನುಷ್ಯರು ಅರ್ಥೈಸುವುದು ಎಲ್ಲಾ ಸಂಸ್ಕೃತಿಯ ಮನುಷ್ಯರು ಡುಚೆನ್ ಮತ್ತು ಸಾಮಾಜಿಕ ನಗು ಹಾಗೂ ಕೃತ್ರಿಮ ನಗುವನ್ನು ಅಭಿವ್ಯಕ್ತಿಪಡಿಸಿದರೂ ಅವರವರ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇವುಗಳ ಅರ್ಥ ಬೇರೆಯಾಗುತ್ತದೆ ಪ್ರಚಲಿತ ವಿದ್ಯಮಾನ ಏನೆಂದರೆ ಖುಷಿಯ ನಗೆಯನ್ನು ಪಸರಿಸುವುದು ಸಾಮಾನ್ಯವಾಗಿ ಅಮೇರಿಕ ದೇಶದವರ ಸ್ವಭಾವ ನಾವು ಯಾವುದಾದರೂ ವ್ಯಕ್ತಿಯ ಜೊತೆಗೆ ನಡೆಸಬೇಕಾದರೆ ಡುಚೆನ್ ನಗು ಬಳಸುತ್ತೇವೆ ಇವರಿಗೆ ಹೋಲಿಸಿದರೆ ಬ್ರಿಟನ್ ದೇಶದವರು ಹೆಚ್ಚಾಗಿ ಸಾಮಾಜಿಕ ನಗುವನ್ನು ಬಳಸುತ್ತಾರೆ ಡ್ಯಾಚರ್ ಕೆಲ್ಟ್ನರ್ ಅವರ ಅಧ್ಯಯನದ ಪ್ರಕಾರ ಅಮೆರಿಕ ದೇಶದವರಿಗೆ ಹೋಲಿಸಿದರೆ ಬ್ರಿಟನ್ ಜನರು ಹೆಚ್ಚು ಸಾಮಾಜಿಕ ನಗುವನ್ನು ವ್ಯಕ್ತಪಡಿಸುತ್ತಾರೆ ಅನೇಕ ಸಂಶೋಧನೆಗಳು ಬ್ರಿಟಿಷರು ಡುಚೆನ್ ನಗುವಿಗಿಂತ ಸಾಮಾಜಿಕ ನಗುವನ್ನೇ ಬಳಸುತ್ತಾರೆ ಎಂದು ದೃಢೀಕರಿಸಿದೆ ಸಾಮಾಜಿಕ ನಗು ಸಾಮಾನ್ಯವಾಗಿ ಸಮಾಜದಲ್ಲಿ ವಿನಮ್ರವಾಗಿ ಇರಬೇಕಾದ ಅಗತ್ಯವನ್ನು ಸೂಚಿಸುತ್ತದೆ ಕೆಲ್ಟ್ನರ್ಸ್ ಅವರ ಸಂಶೋಧನೆಯು ಬ್ರಿಟಿಷರ ಅಭ್ಯಾಸವನ್ನು ಅವರ ಸಂಸ್ಕೃತಿಯೊಂದಿಗೆ ಅಧ್ಯಯನ ಮಾಡುತ್ತದೆ ಅವರ ಸಂಸ್ಕೃತಿಯ ಪ್ರಕಾರ ಸಾಮಾಜಿಕವಾಗಿ ವಿನಮ್ರತೆಯನ್ನು ಹೊಂದಿರಬೇಕು ಹಾಗೂ ಹೀಗೆ ನಗುವ ಸಂದರ್ಭದಲ್ಲಿ ಮೇಲಿನ ತುಟಿಯು ಬಿಗಿಯಾಗಿರಬೇಕು ಈಗಲೂ ಕೂಡ ಅನೇಕ ಬ್ರಿಟನ್ ಕುಟುಂಬಗಳಲ್ಲಿ ಇದನ್ನು ಕಾಣಬಹುದು ಜೀನ್ ತ್ಸೈ ಅವರ ಸಂಶೋಧನೆಯನ್ನು ಚರ್ಚೆ ಮಾಡುವುದು ಕುತೂಹಲಕರ ಸಂಗತಿ ಇವರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ನಮ್ಮ ಸಂಸ್ಕೃತಿಗಳು ನಗುವನ್ನು ಹೇಗೆ ಗ್ರಹಿಸುತ್ತದೆ ಹಾಗೂ ಹೇಗೆ ಇತರರನ್ನು ಪ್ರಭಾವಿಸುತ್ತದೆ ಎಂದು ಸಂಶೋಧನೆ ಮಾಡಿದ್ದಾರೆ ಅವರ ಮಾತುಗಳಲ್ಲಿ ಹೇಳುವುದಾದರೆ ಯಾವುದೇ ಅಭ್ಯರ್ಥಿಯ ಚಿತ್ರವನ್ನು ನೋಡಬೇಕಾದರೆ ಕೇವಲ ಅಭ್ಯರ್ಥಿಯ ವಿಶಿಷ್ಟ ವ್ಯಕ್ತಿತ್ವವನ್ನು ಮಾತ್ರ ಗಮನಿಸುವುದಿಲ್ಲ ಆದರೆ ಅವರ ವ್ಯಕ್ತಿತ್ವದ ಹಿಂದಿನ ಸಾಂಸ್ಕೃತಿಕತೆ ಹಾಗೂ ಅವರ ಭಾವನೆಗಳ ಮೇಲೆ ಸಂಸ್ಕೃತಿಗೆ ಪ್ರಭಾವಿಸಿದೆ ಎಂಬುದನ್ನು ಗಮನಿಸುತ್ತೇವೆ ಇವರು ಪ್ರಪಂಚದಾದ್ಯಂತ ಅನೇಕ ನಾಯಕರ ಭಾವನಾತ್ಮಕ ಅಭಿವ್ಯಕ್ತಿಯನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿದ್ದಾರೆ ಯಾವ ದೇಶದ ಜನರು ಅತಿ ಉತ್ಸಾಹಿಗಳಾಗಿ ಇರುತ್ತಾರೆ ಆ ದೇಶದ ನಾಯಕ ಉತ್ಸಾಹದ ನಗೆಯನ್ನು ಬೀರುತ್ತಾರೆ ಇದಕ್ಕೆ ಉದಾಹರಣೆಯಾಗಿ ಅಮೆರಿಕಾದ ಅಧ್ಯಕ್ಷರುಗಳನ್ನು ಗಮನಿಸಬಹುದು ಹಾಗೆಯೇ ಯಾವ ದೇಶಗಳಲ್ಲಿ ಶಾಂತಚಿತ್ತತೆಯನ್ನು ಪಾಲಿಸಲಾಗುವುದು ಅಂತಹ ದೇಶದ ನಾಯಕರು ಶಾಂತ ರೀತಿಯಲ್ಲಿ ಮುಗುಳ್ನಗುತ್ತಾರೆ ಇದಕ್ಕೆ ಉದಾಹರಣೆಯಾಗಿ ಅವರು ಪೂರ್ವ ಏಷ್ಯಾ ದೇಶಗಳು ಹಾಗೂ ಅದರ ನಾಯಕರನ್ನು ಉದಾಹರಿಸುತ್ತಾರೆ ಈ ಪ್ರಕ್ರಿಯೆಗೆ ಸಂಶೋಧನೆಯಲ್ಲಿ ಇವರು ದೇಶದ ಆದರ್ಶ ಪರಿಣಾಮ ಎಂಬ ನುಡಿಗಟ್ಟು ನೀಡಿರುತ್ತಾರೆ ಈ ನುಡಿಗಟ್ಟು ಜನರು ಮತ್ತು ನಾಯಕರು ತಮ್ಮ ದೇಶದಲ್ಲಿನ ಸಾಂಸ್ಕೃತಿಕವಾಗಿ ಮೌಲ್ಯಯುತವಾದ ಭಾವನೆಗಳನ್ನು ಹೇಗೆ ತಮ್ಮ ನಡುವಳಿಕೆಯ ಭಾಗವನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಸೂಚಿಸುತ್ತಾರೆ ಮೇಲಿನ ಮಾತುಗಳನ್ನು ಮೌಖಿಕ ಸಂವಹನಕೆ ಸಂಬಂಧಿಸಿದ ಕಾರ್ಮೆನ್ ಜುಡಿತ್ ನೈನ್ ಕರ್ಟ್ ಅವರ ಸಂಶೋಧನೆ ಪುಷ್ಟೀಕರಿಸುತ್ತದೆ ಆಂಗ್ಲೋ ಸಂಸ್ಕೃತಿ ಯ ಜನರು ತಮ್ಮ ಪರಿಚಿತ ರೊಡನೆ ನಗುವನ್ನು ಬಳಸುತ್ತಾರೆ ಆದರೆ ಗಂಭೀರ ವಿಷಯಗಳಲ್ಲಿ ಅತ್ಯಂತ ಕಡಿಮೆ ನಗುತ್ತಾರೆ ಉದಾಹರಣೆಗೆ ಕೆಲಸ ಮಾಡುವ ಸ್ಥಳ ಅಥವಾ ಶಾಲಾ ಕೊಠಡಿ ಇಂತಹ ಸಂದರ್ಭದಲ್ಲಿ ಈ ಸಂಸ್ಕೃತಿಯ ಜನರು ನಗುವನ್ನು ಬಳಸುವುದಿಲ್ಲ ಸಂಶೋಧನೆಯಲ್ಲಿ ತಿಳಿಸಲಾಗಿರುವ ವಿಷಯ ಎಂದರೆ ಲ್ಯಾಟಿನ್ ಅಮೆರಿಕದ ದೇಶಗಳಲ್ಲಿ ಧನ್ಯವಾದದ ಬದಲಿಗೆ ನಗುವನ್ನು ಬಳಸುವ ಅಭ್ಯಾಸವೂ ಇದೆ ಉದಾಹರಣೆಗೆ ನಮಸ್ತೆ ಹೇಗಿದ್ದೀರಾ ಎಂದು ಹೇಳುವ ಬದಲು ಲ್ಯಾಟಿನ್ ಅಮೆರಿಕ ದೇಶದವರು ಮುಗುಳ್ನಗೆಯನ್ನು ಬೀರುತ್ತಾರೆ ಮುಗುಳುನಗೆ ಧನ್ಯವಾದವನ್ನು ತಿಳಿಸುವ ಅಭ್ಯಾಸವು ಆಗಿದೆ ಮಾತಿನ ಮೂಲಕ ಧನ್ಯವಾದವನ್ನು ತಿಳಿಸುವುದು ಕೆಲವು ಸಂಸ್ಕೃತಿಗಳಲ್ಲಿ ಹೆಚ್ಚು ಆಪ್ಯಾಯಮಾನ ಎಂದು ಅನಿಸುವುದಿಲ್ಲ ಯಾರಾದರೂ ಧನ್ಯವಾದ ಮೌಖಿಕವಾಗಿ ತಿಳಿಸಿದರು ಅಂದರೆ ವ್ಯಕ್ತಿಯು ನಮ್ಮಿಂದ ದೂರ ಹೋಗುತ್ತಿದ್ದಾನೆ ಎಂದು ಕೂಡ ಭಾವಿಸಬಹುದು ಉಭಯ ಸಂಸ್ಕೃತಿಗಳು ಕೂಡ ನಾವು ಅಭ್ಯಾಸವನ್ನು ವಿಶ್ಲೇಷಿಸುವ ರೀತಿಯನ್ನು ಪ್ರಭಾವಿ ಸಬಹುದು ವಿಶೇಷವಾಗಿ ಮತ್ತೊಂದು ಸಂಸ್ಕೃತಿಯ ಭಿನ್ನತೆ ತಿಳಿಯದಿದ್ದರೆ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ತಪ್ಪಾಗಿ ತಿಳಿಯಬಹುದು ಉದಾಹರಣೆಗೆ ಬ್ರಿಟನ್ ದೇಶದ ವ್ಯಕ್ತಿಗೆ ಲ್ಯಾಟಿನ್ ಅಮೆರಿಕನ್ ಸ್ನೇಹಿತ ಗಂಭೀರ ಸನ್ನಿವೇಶಗಳನ್ನು ಕೂಡ ಏಕೆ ನಗುತಾನೆ ಎಂಬ ಪ್ರಶ್ನೆ ಬರಬಹುದು ಈ ಸಾಂಸ್ಕೃತಿಕ ವಿಭಿನ್ನತೆಯು ಇಂಗ್ಲೆಂಡ್ ದೇಶದ ಸಂಶೋಧಕರು ಬರೆದಿರುವ ಪುಸ್ತಕದಲ್ಲಿ ಕಾಣಸಿಗುತ್ತದೆ ಈ ಪುಸ್ತಕಗಳು ಯಾತ್ರಿಗಳು ಪೋಲೆಂಡ್ ದೇಶಕ್ಕೆ ಹೋದಾಗ ಸುಮ್ಮನೆ ನಕ್ಕರೆ ಅದನ್ನು ಮೂರ್ಖತನದ ಸಂಕೇತ ಎಂದು ಪರಿಗಣಿಸಲಾಗುವುದು ಎಂಬ ಮಾಹಿತಿಯ ಬಗ್ಗೆ ಬೆಳಕು ಚೆಲ್ಲಿದೆ ನಾರ್ವೇ ದೇಶದ ಸರ್ಕಾರ ಹಾಸ್ಯಮಯವಾಗಿ ನಾರ್ವೆ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಟ್ಟಿದೆ ಅಪರಿಚಿತನೊಬ್ಬ ನಾರ್ವೆ ದೇಶದ ನಾಗರಿಕರನ್ನು ನೋಡಿ ನಕ್ಕರೆ ಅವರಿಗೆ ಮತಿ ಭ್ರಮಣೆ ಎಂದು ಪರಿಗಣಿಸಲಾಗುವುದು ಇವು ಸಾಮಾನ್ಯ ನಿಯಮ ಎಂದು ಅನಿಸಿದರೂ ನಗುವಿನ ಬಗ್ಗೆ ಪ್ರಪಂಚದಲ್ಲಿರುವ ಸಾಂಸ್ಕೃತಿಕ ಭಿನ್ನತೆಯ ಬಗ್ಗೆ ಅರಿವು ಮೂಡಿಸುತ್ತದೆ ಅತಿ ಪ್ರಮುಖ ಅಂಶ ಅತಿ ಹೆಚ್ಚು ಹಾಗೂ ಕಾರಣವಿಲ್ಲದೇ ನಗುವುದು ಡಾರ್ವಿನ್ ಅವರು ಕೂಡ ಹೇಗೆ ಹಲವು ಮೂರ್ಖರು ಯಾವಾಗಲೂ ನಗುತ್ತಿರುತ್ತಾರೆ ಎಂದು ವಿವರಿಸಿದ್ದಾರೆ ರಷ್ಯಾ ದೇಶದ ಒಂದು ಗಾದೆ ಅತಿ ಹೆಚ್ಚು ನಗುವುದು ಮೂರ್ಖತನದ ಸಂಕೇತ ಎಂದು ಹೇಳುತ್ತದೆ ನಗುವನ್ನು ಖುಷಿಯ ದ್ಯೋತಕ ಎಂದು ಕರೆದರೂ ಕೂಡ ಅತಿ ಹೆಚ್ಚು ನಗುವುದು ಅಪಾಯಕಾರಿ ನಾವು ನಗುವ ಬಗ್ಗೆ ನಗುವ ರೀತಿ ಹಾಗೂ ಎಷ್ಟು ನಗಬೇಕು ಎಂಬ ವಿಷಯಗಳು ಸಾಂಸ್ಕೃತಿಕವಾಗಿ ನಿರ್ಧಾರವಾಗಿರುತ್ತದೆ ಎಂಬುದನ್ನು ಅನೇಕ ಸಾಕ್ಷಿಗಳು ತಿಳಿಸಿಕೊಡುತ್ತಾರೆ ಇದು ನಮ್ಮ ಮನಸ್ಸಿನಲ್ಲಿ ಮಿಳಿತವಾಗಿರುತ್ತದೆ ಉದಾಹರಣೆ ಸಂಶೋಧಕರು ಜರ್ಮನ್ ಸಂಸ್ಕೃತಿಯ ಜನರು ಕೇವಲ ತಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಬಳಿ ಮಾತ್ರ ನಗುತ್ತಾರೆ ಹಾಗೂ ಅಧಿಕೃತ ಸಂದರ್ಭಗಳಲ್ಲಿ ನಗುವುದಿಲ್ಲ ಎಂಬುದನ್ನು ಕಂಡು ಹಿಡಿದಿದ್ದಾರೆ ಅಧಿಕೃತ ಕೆಲಸ ಮಾಡುವ ಸಂದರ್ಭದಲ್ಲಿ ಅಥವಾ ಕಚೇರಿಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ರೋಗಕ್ಕೆ ಚಿಕಿತ್ಸೆ ಪಡೆಯಬೇಕಾದ ಸಂದರ್ಭದಲ್ಲಿ ನಗುವಿಗೆ ಅವಕಾಶವಿರುವುದಿಲ್ಲ ಸಾಂಪ್ರದಾಯಿಕ ಚೀನಾ ಕುಟುಂಬಗಳಲ್ಲಿ ನಗು ಕೇವಲ ಕುಟುಂಬ ಹಾಗೂ ಸ್ನೇಹಿತರ ನಡುವಿನ ಸಂವಹನ ವಿಯೆಟ್ನಾಮ್ ದೇಶದಲ್ಲೂ ಕೂಡ ನಕಾರಾತ್ಮಕ ವಿಷಯಗಳನ್ನು ಹೇಳಬೇಕಾದರೆ ಮೌನ ಅಥವಾ ಬೇಡದ ನಗುವನ್ನು ಸೂಸುವುದು ಪದ್ಧತಿ ಅನೇಕ ಸಂಪ್ರದಾಯಗಳಲ್ಲಿ ಕೂಡ ಚಿಕ್ಕಪುಟ್ಟ ತಪ್ಪುಗಳಿಗೆ ನಗುವಿನ ಮೂಲಕ ಕ್ಷಮೆ ಕೇಳುವುದು ಚಾಲ್ತಿಯಲ್ಲಿದೆ ಈ ಅಭ್ಯಾಸ ವ್ಯಕ್ತಿಯೊಂದಿಗೆ ತನ್ನ ಮೇಲಿರುವ ಸಂಬಂಧವನ್ನು ಸೂಚಿಸುತ್ತದೆ ನಗುವು ಅತ್ಯಂತ ಕಷ್ಟಕರ ಭಾವನೆಗಳಾದ ನೋವು ಒತ್ತಡ ಹಾಗೂ ಇನ್ನಿತರ ವಿಷಯಗಳನ್ನು ವ್ಯಕ್ತಪಡಿಸುತ್ತದೆ ಅಷ್ಟೇ ಅಲ್ಲ ನಗು ಗೊಂದಲಗಳನ್ನು ನಿವಾರಿಸುತ್ತದೆ ಹೆದರಿಸಿದಾಗ ಅಥವಾ ಸಿಟ್ಟು ಬಂದಾಗ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತದೆ ಸಾಂಸ್ಕೃತಿಕ ಭಿನ್ನತೆಗಳು ಅರ್ಥಮಾಡಿಕೊಳ್ಳಲು ಈ ಚಲನಚಿತ್ರ ಸಹಕಾರಿಯಾಗಿದೆ ಅಮೇರಿಕಾ ದೇಶಕ್ಕೆ ಭೇಟಿ ಮಾಡುವ ಪ್ರವಾಸಿಗರಿಗೆ ಅಲ್ಲಿನ ಮಾರ್ಗದರ್ಶಕರು ಕೊಡುವ ಮುಖ್ಯ ಸಂದೇಶವೆಂದರೆ ಅನೇಕ ಅಮೆರಿಕನ್ನರು ಹೆಚ್ಚು ಯೋಚಿಸದೆ ಕಂಡ ತಕ್ಷಣ ಕೂಡ ಮುಗುಳ್ನಗೆಯನ್ನು ಸೂಚಿಸುತ್ತಾರೆ ಅಮೆರಿಕ ದೇಶದವರು ಯಾಕೆ ಅಷ್ಟು ನಗುತ್ತಾರೆ ಹಾಗೂ ಇದು ಬೇರೆಯವರಿಗೆ ಏಕೆ ವಿಚಿತ್ರವಾಗಿ ಕಾಣುತ್ತದೆ ಅಮೆರಿಕದವರಿಗೆ ಕಾರಣ ಇಲ್ಲದಿದ್ದರೂ ಕೂಡ ನಗಬೇಕು ಎಂದು ಅನಿಸುತ್ತದೆ ನಾವು ಅಮೆರಿಕ ದೇಶದವರು ನಗುತ್ತಿರುವುದನ್ನು ಕಂಡರೆ ಅವರು ಖುಷಿಯಾಗಿದ್ದಾರೆ ಆತ್ಮವಿಶ್ವಾಸದಿಂದ ಕೂಡಿದ್ದಾರೆ ಹಾಗೂ ತಟಸ್ಥ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಯಬಹುದು ಕೆಲವೊಮ್ಮೆ ಅಪರಿಚಿತರಿಗೆ ಅನುಭವವನ್ನು ಉಂಟುಮಾಡಲು ಈ ನಗು ಅಗತ್ಯ ಉದಾಹರಣೆಗೆ ನಿಮ್ಮ ರಸೀದಿ ತೆಗೆದುಕೊಳ್ಳಿ ಧನ್ಯವಾದ ಎಂದು ಹೇಳಿ ನಗುವುದು ಬೇರೆ ದೇಶಗಳಲ್ಲಿ ಕಾರಣವಿಲ್ಲದೆ ನಗುವುದು ಮೂರ್ಖತನದ ಸಂಕೇತ ಸಂಶೋಧಕರೊಬ್ಬರು ಜಪಾನ್ ಭಾರತ ದಕ್ಷಿಣ ಕೊರಿಯಾ ಹಾಗೂ ರಷ್ಯಾ ದೇಶಗಳಲ್ಲಿ ಗಂಭೀರವಾದವರಿಗಿಂತ ನಗುಮುಖ ಹೊಂದಿರುವವರು ಬುದ್ಧಿವಂತರಲ್ಲ ಎಂಬ ಭಾವನೆಯನ್ನು ಹೊಂದಿರುತ್ತಾರೆ ಅವರ ಅಭಿಪ್ರಾಯ ಏನೆಂದರೆ ದೇಶದ ಸ್ಥಿತಿಗತಿ ಹಾಗೂ ಮನುಷ್ಯನು ನಗುವ ಪ್ರವೃತ್ತಿಯಲ್ಲಿ ಹೊಂದಾಣಿಕೆ ಇರುತ್ತದೆ ಎಂಬದು ರೂಢಿಗತವಾಗಿ ರಷ್ಯಾ ದೇಶದ ಭವಿಷ್ಯವು ಡೋಲಾಯಮಾನವಾಗಿದೆ ಎಂದು ನಂಬುತ್ತೇವೆ ಇಂತಹ ಸಂದರ್ಭದಲ್ಲಿ ನಗು ಮುಖವನ್ನು ಹೊಂದಲು ಸಾಧ್ಯವೇ ಮೆಕ್ಡೊನಾಲ್ಡ್ ಆಹಾರ ಮಾರುಕಟ್ಟೆಯು ರಷ್ಯಾ ದೇಶಕ್ಕೆ ಹೋದಾಗ ಅವರಿಗೆ ಅಲ್ಲಿ ಹೇಗೆ ನಗಬೇಕು ಎಂಬುದನ್ನು ತರಬೇತಿ ನೀಡಲಾಯಿತು ಇಂದಿನ ಘಟಕದಲ್ಲಿ ನಾನು ಚರ್ಚಿಸಬೇಕು ಅಂದುಕೊಂಡಿರುವ ವಿಷಯ ಶಿರವನ್ನು ಆಡಿಸುವ ಬಗ್ಗೆ ಹಾಗೂ ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಶಿರಕ್ಕೆ ಸಂಬಂಧಿಸಿದ ಸನ್ನೆಗಳು ಒಪ್ಪಿತ ಸೂಚಿಸುವ ಬಗ್ಗೆ ಸಂಬಂಧಿಸಿದ್ದಾಗಿದೆ ಶಿರವನ್ನು ಕುಣಿಸುವುದು ನಮ್ಮ ಭಾವನೆಗಳನ್ನು ಹಾಗೂ ಮಾಹಿತಿಗಳನ್ನು ತಲುಪಿಸುವ ಅತಿಪ್ರಮುಖ ಮೌಖಿಕ ಸಂವಹನ ಪ್ರಕ್ರಿಯೆಯಾಗಿದೆ ಸಾಮಾನ್ಯವಾಗಿ ಇದು ಸಕಾರಾತ್ಮಕ ಸನ್ನೆಯಾಗಿದ್ದು ಹೌದು ಎಂಬ ಅರ್ಥಕ್ಕೆ ಸಂವಾದಿಯಾಗಿದೆ ಹಾಗೂ ಇತರ ಸಂಸ್ಕೃತಿಗಳಲ್ಲಿ ಬಳಕೆಯಾಗಿದೆ ಆದುದರಿಂದ ಈ ಸನ್ನೆಗಳನ್ನು ಹುಟ್ಟಿನಿಂದಲೇ ಬಂದಿರುವುದು ಎಂದು ಭಾವಿಸಬಹುದು ಆದರೆ ಶಿರವನ್ನು ಕುಣಿಸುವುದು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಅರ್ಥಗಳನ್ನು ಪಡೆದುಕೊಂಡಿದೆ ಅನೇಕ ಸಂಸ್ಕೃತಿಗಳಲ್ಲಿ ಈ ಸನ್ನೆಯನ್ನು ಹೌದು ಎಂಬ ಪದಕ್ಕೆ ಸಂವಾದಿಯಾಗಿ ಬಳಸುವುದಿಲ್ಲ ಕೆಲವು ಸ್ಥಳಗಳಲ್ಲಿ ಹಾಗೂ ಸಂಸ್ಕೃತಿಗಳಲ್ಲಿ ಗೋಣು ಹಾಕುವುದನ್ನು ಇಲ್ಲ ಎಂದು ಹಾಗೂ ತಲೆ ಆಡಿಸುವುದನ್ನು ಹೌದು ಎಂದು ಪರಿಗಣಿಸುತ್ತವೆ ಆದರೆ ನಮ್ಮ ಚರ್ಚೆಯನ್ನು ಗೋಣು ಹಾಕುವುದನ್ನು ಹೌದು ಎಂದು ಹಾಗೂ ತಲೆ ಆಡಿಸುವುದನ್ನು ಇಲ್ಲ ಎಂಬ ನಿಟ್ಟಿನಲ್ಲಿ ಮುಂದುವರಿಸೋಣ ಜನರೊಂದಿಗೆ ಮಾತನಾಡಬೇಕಾದರೆ ಗೋಣು ಆಡಿಸುವುದನ್ನು ಒಪ್ಪುವ ಸನ್ನೆಯಿಂದ ಹಾಗೂ ಇತರರ ಮಾತುಗಳನ್ನು ಅರ್ಥಪೂರ್ಣವಾಗಿ ಕೇಳಿಸಿಕೊಳ್ಳುತ್ತಿದ್ದೆ ಎಂದು ತಿಳಿಸುವ ಪ್ರಕ್ರಿಯೆಯಾಗಿದೆ ನಾವು ಭಾವನಾತ್ಮಕವಾಗಿ ಅನುಭವಿಸುತ್ತಿರುವುದನ್ನು ನಾವು ಗೋಣು ಆಡಿಸುವುದು ಮತ್ತೊಬ್ಬರಿಗೆ ಸಂವಹನ ಮಾಡಲು ಸಾಧ್ಯವಾಗುತ್ತದೆ ತಾಳದಂತೆ ಗೋಣು ಆಡಿಸುತ್ತಾ ಸಮ್ಮತಿ ಸೂಚಿಸುವುದು ಅಥವಾ ಈ ಪ್ರಕ್ರಿಯೆಯನ್ನು ನಗುತ್ತಾ ಅಭಿವೃದ್ಧಿಪಡಿಸುವುದು ಒಮ್ಮತದ ಸೂಚನೆ ಎರಡು ಬಾರಿ ಗೋಣು ಆಡಿಸಿದರೆ ಮಾತನಾಡುವವರಿಗೆ ತಮ್ಮ ಮಾತಿನ ವೇಗವನ್ನು ಹೆಚ್ಚಿಸಿಕೊಳ್ಳಲು ಸೂಚಿಸಿದಂತೆ ಅನೇಕ ಬಾರಿ ಗೋಣು ಆಡಿಸಿದರೆ ಅಥವಾ ನಿಧಾನವಾಗಿ ಒಂದೇ ಬಾರಿ ಆಡಿಸುತ್ತಿದ್ದರೆ ಮಾತನಾಡುವವರಿಗೆ ತೊಂದರೆ ಆಗುತ್ತದೆ ಏಕೆಂದರೆ ಈ ಮಾದರಿಯ ವರ್ತನೆಯಿಂದ ಅವರ ನಮ್ಮ ಕಡೆಗೆ ಸೆಳೆದಂತಾಗುತ್ತದೆ ಅತಿಹೆಚ್ಚು ಬಾರಿ ಈ ವರ್ತನೆಯನ್ನು ಪುನರಾವರ್ತನೆ ಮಾಡಿದಾಗ ಮಾತನಾಡುವವರಿಗೆ ತಮ್ಮ ಮಾತಿನ ವೇಗವನ್ನು ಹೆಚ್ಚಿಸಬೇಕು ಎಂದು ಅನಿಸುತ್ತದೆ ಸಾಮಾನ್ಯವಾಗಿ ಸೂಕ್ತವಲ್ಲದ ರೀತಿಯಲ್ಲಿ ಗೋಣು ಆಡಿಸುವುದು ಕೆಟ್ಟ ನಡವಳಿಕೆ ಎಂದು ಪರಿಗಣಿಸಲಾಗುವುದು ನಡವಳಿಕೆ ಸಂವಹನ ಪ್ರಕ್ರಿಯೆಯಲ್ಲಿ ಪ್ರಭುತ್ವವನ್ನು ಸಾಧಿಸುವ ನಿಟ್ಟಿನಲ್ಲಿ ಮಾಡಿದ ಪ್ರಯತ್ನ ವಾಗಿರುತ್ತದೆ ಈ ಪ್ರಯತ್ನದಿಂದ ಮಾತನಾಡುವಾಗ ಮಾತಿನ ಕೇಂದ್ರಬಿಂದು ಮಾತನಾಡುವವರ ಬದಲು ಕೇಳಿಸಿಕೊಳ್ಳುವವರು ಆಗುತ್ತಾರೆ ವಿನಮ್ರವಾದ ಹಾಗೂ ಏಕಾಗ್ರತೆಯಿಂದ ಕೂಡಿದ ಗೋಣು ಆಡಿಸುವಿಕೆಯು ಉತ್ತಮ ಶ್ರವಣ ಕೌಶಲ್ಯದ ಸಂಕೇತ ಈ ವರ್ತನೆಯು ನಮ್ಮೊಂದಿಗೆ ಮಾತನಾಡುತ್ತಿರುವವರಿಗೆ ನಾವು ಅವರ ಮಾತಿನಲ್ಲಿ ತಲ್ಲೀನರಾಗಿದ್ದಾರೆ ಹಾಗೂ ಅವರ ಯೋಜನೆಗಳಿಗೆ ತಕ್ಷಣವೇ ಪ್ರತ್ಯುತ್ತರವನ್ನು ನೀಡುವ ಉತ್ತಮ ಪ್ರಕ್ರಿಯೆಯಾಗಿದೆ ಗೋಣು ಆಡಿಸುವುದು ಒಂದು ಮಾದರಿಯ ಇಷ್ಟಪಡುವ ಅಥವಾ ಇಷ್ಟಪಡದಿರುವ ಪ್ರಕ್ರಿಯೆ ಹಾಗೆಯೇ ಈ ವರ್ತನೆಯನ್ನು ಪರಸ್ಪರ ಸಾಮರ್ಥ್ಯವನ್ನು ಅಳಿಯುವ ಸಾಧನೆಯನ್ನಾಗಿಯು ಬಳಸಬಹುದು ಅನೇಕ ಸಂಶೋಧಕರು ವರ್ತನೆಯ ಅನೇಕ ವಿವರಣೆಗಳನ್ನು ನೀಡಿದ್ದಾರೆ ಮಾತಾರಾಝ್ವ್ ಹಾಗು ವೆಯ್ನ್ಸ್ ಅವರು ಯಾವುದೇ ಸಂದರ್ಶನದ ಸಂದರ್ಭದಲ್ಲಿ ಸಂದರ್ಶನವನ್ನು ಮಾಡುತ್ತಿರುವ ವ್ಯಕ್ತಿ ಗೋಣು ಆಡಿಸುತ್ತಿರುವುದು ಸಂದರ್ಶನ ನೀಡುತ್ತಿರುವ ವ್ಯಕ್ತಿಗೆ ಹೆಚ್ಚು ಮಾತನಾಡಲು ಅವಕಾಶವನ್ನು ನೀಡಿದಂತಾಗುತ್ತದೆ ಎಂಬ ಸಂಶೋಧನೆಯನ್ನು ಮಾಡಿರುತ್ತಾರೆ ಕ್ಲೋರ್ ಮತ್ತು ಇತ್ಯಾದಿ ತಜ್ಞರು ಕೆಲವು ಕಾಲೇಜು ವಿದ್ಯಾರ್ಥಿಗಳಿಗೆ ತಾವು ಇಷ್ಟಪಡುವ ಹಾಗೂ ಪಡೆದಿರುವ ಸರಿಸುಮಾರು 100 ಮೌಖಿಕ ನಡುವಳಿಕೆಯ ಕುರಿತು ಅಂಕಗಳನ್ನು ನೀಡಲು ಕೇಳುತ್ತಾರೆ ವೃದ್ಧಿ ಅಭಿವೃದ್ಧಿ ಕುಶಲತೆಯ ಅಧಿಕಾರಿಗಳು ಸೂಕ್ಷ್ಮ ಸಮಾಲೋಚನಾ ತರಬೇತಿ ಕೇಂದ್ರದಲ್ಲಿ ಈ ಪರೀಕ್ಷೆಗಳಿಗಾಗಿ ಅವರೆಲ್ಲರೂ ಗೋಣು ಆಡಿಸುವುದು ಹಾಗೂ ತಲೆ ಆಡಿಸುವ ಪ್ರಕ್ರಿಯೆಯನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟಪಡುತ್ತಾರೆ ಡಿಕ್ಸನ್ ಅವರ ಪ್ರಕಾರ ಸಂದರ್ಶಕರು ತಲೆ ಆಡಿಸುವುದು ಸಂದರ್ಶನ ಸಾಮರ್ಥ್ಯದ ಪ್ರಮುಖವಾದ ಕಲೆ ತೀರಾ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಸಂದರ್ಶನದ ಸಂದರ್ಭದಲ್ಲಿ ತಲೆ ಆಡಿಸುವುದು ಮಾತನಾಡುವವರ ಮಾತುಗಳ ವೇಗವನ್ನು ಹೆಚ್ಚಿಸುತ್ತದೆ ಹಾಗೂ ಇದರಿಂದ ಹೆಚ್ಚು ಉತ್ತೇಜನವು ಸಿಕ್ಕುತ್ತದೆ ಮಾತುಕತೆ ಮುಗಿದ ನಂತರ ನಾವು ಹೊರಡಬೇಕಾದರೆ ತಲೆ ಆಡಿಸುವುದು ಕೂಡ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ವಿಶೇಷವಾಗಿ ನಾವು ಇನ್ನೊಬ್ಬ ವ್ಯಕ್ತಿಯ ವರದಿಯಲ್ಲಿದೆ ನಮ್ಮ ಸಂಬಂಧಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೇವೆ ಎಂದು ಮಾತುಕತೆ ಮುಗಿದ ನಂತರ ಸೂಚಿಸಲು ಇದು ಸಹಕಾರಿಯಾಗಿದೆ ಮಾತು ಮುಂದುವರಿಸಲು ಸಹ ಇದು ಪೂರಕವಾಗಿದೆ ವೃತ್ತಿಪರ ವ್ಯಕ್ತಿಗಳು ಉತ್ತೇಜನಕಾರಿಯಾಗಿ ಪ್ರೇರೇಪಿಸಲು ಈ ಅಭ್ಯಾಸವನ್ನು ಬಳಸುತ್ತಾರೆ ಅನೇಕ ವೃತ್ತಿಗಳಲ್ಲಿ ಬೇರೆಯವರ ಮಾತುಗಳನ್ನು ತಿಳಿಸಿ ಕೊಳ್ಳಬೇಕಾದರೆ ತಲೆ ಆಡಿಸುವುದು ಒಂದು ಕಲೆಯಾಗಿದೆ ಬಲಪಡಿಸುವ ಪರಿಣಾಮವನ್ನು ಹೊಂದಿರುವ ಈ ಅಭ್ಯಾಸದ ಬಗ್ಗೆ ಅನೇಕರು ಅಧ್ಯಯನ ಮಾಡಿರುತ್ತಾರೆ ಈ ಅಭಿವ್ಯಕ್ತಿಯು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಸಾಮಾಜಿಕ ಹಾಗೂ ವೃತ್ತಿಪರ ಸಂಬಂಧಗಳಲ್ಲಿ ಬಳಕೆಯಾಗಿದ್ದು ಏಕಾಗ್ರತೆ ಹಾಗೂ ಸಂಕೇತವಾಗಿದೆ ಚಿತ್ರದಲ್ಲಿ ಆಲಿಸುವಿಕೆ ಹಾಗೂ ತಲೆ ಆಡಿಸುವಿಕೆಯ ಸಾರಾಂಶವನ್ನು ಕಾಣಬಹುದು ದೈನಂದಿನ ಚಟುವಟಿಕೆಗಳಲ್ಲಿ ಗೋಣು ಆಡಿಸುವುದು ಹಾಗೂ ತಲೆ ಆಡಿಸುವುದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ ಹೌದು ಅಥವಾ ಇಲ್ಲ ಎಂದು ಹೇಳಲು ವಿಷಯಗಳ ಬಗ್ಗೆ ಒಮ್ಮತ ಸೂಚಿಸಲು ಅಥವಾ ಸೂಚಿಸದೆ ಇರಲು ದಿಕ್ಕುಗಳನ್ನು ತಿಳಿಸಲು ಮೇಲೆ ಅಥವಾ ಕೆಳಗಡೆ ಎಂಬುದನ್ನು ತಿಳಿಸಲು ಈ ಅಭ್ಯಾಸವು ಬಳಕೆಯಾಗಿದೆ ನಿಧಾನವಾಗಿ ಆಡಿಸುವುದು ನಾವು ಕೇಳುವುದರ ಅಥವಾ ನೋಡುವುದರ ಪ್ರತಿಕ್ರಿಯೆಯಾಗಿದೆ ಉದಾಹರಣೆಗೆ ಅವರು ದೇಹ ಭಾಷೆಯ ಉಪನ್ಯಾಸ ಇಟ್ಟುಕೊಂಡಿದ್ದಾರೆ ಅದರ ಬಗ್ಗೆ ಅಭಿಪ್ರಾಯವನ್ನು ಆಂಗಿಕ ಅಭಿನಯದ ಮೂಲಕ ತಿಳಿಸುತ್ತೇವೆ ಅವರ ಅಭಿಪ್ರಾಯವನ್ನು ಒಪ್ಪದಿದ್ದರೆ ನಾವು ನಿಧಾನವಾಗಿ ಮಾಡಿಸುತ್ತೇವೆ ಹಾಗೂ ಅದರ ಅರ್ಥ "ಇಲ್ಲ ನಾನು ಹೀಗೆ ಯೋಚಿಸುವುದಿಲ್ಲ ಎಂದು " ತಾಳವು ಹೆಚ್ಚಿದ ರೀತಿಯಲ್ಲಿ ನಾವು ತಲೆಯನ್ನು ಆಡಿಸಿದರೆ ಅದರ ಅರ್ಥ ನಮ್ಮ ಅಸಮ್ಮತಿ ದೊಡ್ಡಮಟ್ಟದಲ್ಲಿ ಇದೆ ಎಂಬುದು ಭಾಷೆಯಲ್ಲಿ ಹೇಳಬೇಕಾದರೆ " ಇಲ್ಲ ಇದು ಮೂರ್ಖತನದ ಮಾತು " ಒಳ್ಳೆಯ ವೇಗದಲ್ಲಿ ತಲೆ ಆಡಿಸಿದರೆ ಅದರ ಅರ್ಥ " ಹೌದು ದಯಮಾಡಿ" ಎಂಬುದು ಸಾಮಾನ್ಯವಾಗಿ ಚರ್ಚೆಗಳಲ್ಲಿ ಯಾವುದೇ ಸಮಸ್ಯೆಗೆ ತುರ್ತಾಗಿ ಉಪಾಯವನ್ನು ಸೂಚಿಸಿದರೆ ಈ ಮಾದರಿಯ ಅಭಿವ್ಯಕ್ತಿ ವ್ಯಕ್ತವಾಗುತ್ತದೆ ತಲೆ ಆಡಿಸುವುದು ಎಂತಹ ಅಭ್ಯಾಸವೆಂದರೆ ಮಾತನಾಡುವವರು ಹಾಗೂ ಕೇಳುವವರು ಇದನ್ನು ಬಳಸಬಹುದು ವ್ಯಕ್ತಿಯ ಮಾತನ್ನು ಕೇಳಿ ನಾವು ತಲೆ ಆಡಿಸಿದರೆ ಅದರ ಅರ್ಥ " ಹೌದು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಕೇಳುತ್ತಿದ್ದೇನೆ ದಯಮಾಡಿ ಮುಂದುವರಿಸಿ" ಎಂಬುದು ಈ ಪ್ರಕ್ರಿಯೆ ನಾವು ಏಕಾಗ್ರತೆಯಿಂದ ಹಾಗೂ ಕುತೂಹಲದಿಂದ ಭಾಷಣಕಾರರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ಎಂಬ ಅರ್ಥವನ್ನು ಸ್ಫುರಿಸುತ್ತದೆ ಭಾಷಣಕಾರರು ಸರಿಯಾಗಿ ತಲೆ ಆಡಿಸುವುದರಿಂದ ಕೇಳುಗರ ಮನ ಗೆಲ್ಲಬಹುದು ಉದಾಹರಣೆಗೆ ಯಾವುದೇ ವಾಕ್ಯವನ್ನು ಅಥವಾ ಗೀತಾತ್ಮಕ ಪ್ರಶ್ನೆಯನ್ನು ಎತ್ತಿದ ನಂತರ ನಮಗೆ ಇದು ಬೇಕಾಗಿರುವುದು ಅಲ್ಲ ನಾವು ಹೇಳಬೇಕಾಗಿರುವುದು ಇದು ಅಲ್ಲ ಎಂಬುದನ್ನು ತಿಳಿಸಬಹುದು ನನ್ನ ಅಭಿಪ್ರಾಯದ ಪ್ರಕಾರ ಈ ಅಭಿವ್ಯಕ್ತಿಯನ್ನು ಕೇಳುಗರ ತಲೆ ಆಡಿಸುವಿಕೆ ಎಂದು ಕರೆಯಬಹುದು ಕೇಳುಗರ ಆಸಕ್ತಿಯನ್ನು ಪರಿಣಾಮಕಾರಿಯಾಗಿ ಮಾಡುವ ಪ್ರಕ್ರಿಯೆ ಇದಾಗಿದೆ ಸಂವಹನ ಪ್ರಕ್ರಿಯೆಯಲ್ಲಿ ಇದರಿಂದ ಹೆಚ್ಚು ಮಾಹಿತಿಯನ್ನು ಪಡೆಯಲು ಸಾಧ್ಯ ಸಂವಹನ ಮಾಡುತ್ತಿರುವ ಸಹಭಾಗಿಗೆ ನಾವು ಆಸಕ್ತಿಯನ್ನು ತೋರಿಸಿದರೆ ಅವರು ಹೆಚ್ಚು ಮಾತನಾಡುತ್ತಾರೆ ಮಾತನಾಡುತ್ತ ಹಿನ್ನೆಲೆಯ ಬಗ್ಗೆ ಹಾಗೂ ಈಗ ಇರುವ ಸನ್ನಿವೇಶದ ಬಗ್ಗೆಯೂ ಬೆಳಕು ಚೆಲ್ಲುತ್ತಾರೆ ಈ ರೀತಿಯ ಅಭ್ಯಾಸವು ಪ್ರಶ್ನೆಗಳನ್ನು ಕೇಳಲು ಕೂಡ ಅನುಕೂಲಕರವಾಗಿದೆ ಇದರಿಂದ ಆಸಕ್ತಿ ಹುಟ್ಟಿಸಲು ಹಾಗೂ ಪ್ರಶ್ನೆಗಳನ್ನು ಕೇಳಲು ಹೆಚ್ಚು ಮಾಹಿತಿಯನ್ನು ಪಡೆಯಲು ಸಾಧ್ಯ ಹತ್ತು ನಿಮಿಷಗಳ ಕಾಲ ಸುಮ್ಮನೆ ಕುಳಿತು ನಂತರ ಪ್ರಶ್ನೆಯನ್ನು ಕೇಳಿದರೆ ನಾವು ಏಕಾಗ್ರತೆಯಿಂದ ಅವರು ಮಾತನ್ನು ಕೇಳಿಲ್ಲ ಎಂಬ ಅಭಿಪ್ರಾಯ ಬರಲು ಸಾಧ್ಯ ಜನರನ್ನು ಪ್ರಭಾವಿಸಲು ತಲೆ ಆಡಿಸುವುದು ಉಪಕ್ರಮಕ್ಕೆ ಸಂಬಂಧಪಟ್ಟದ್ದು ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ಶಿರ ಓರಿಕೆ ಹಾಗೂ ಶಿರಾ ಇಳಿಯುವಿಕೆ ಬಗ್ಗೆಯೂ ಗಮನಿಸೋಣ ಬಾಗುವ ಕೊರಳಿನ ಕಾರಣದಿಂದ ನಮ್ಮ ಶಿರ ದೇಹದ ಅತ್ಯಂತ ಪ್ರಮುಖವಾದ ಭಾಗ ಅದು ತಿರುಗಬಹುದು ಮುಂದೆ ಹೋಗಬಹುದು ಹಾಗೂ ಹಿಂದಕ್ಕೆ ಬರಬಹುದು ಅಕ್ಕಪಕ್ಕ ಅಲ್ಲಾಡಿಸಬಹುದು ಹಾಗೆಯೇ ಎಲ್ಲಾ ಅಭ್ಯಾಸವು ಭಾವನೆಗಳ ಸಂಕೇತವಾಗಿದೆ ಆಸಕ್ತಿಕರ ವಿಷಯವನ್ನು ಕೇಳಬೇಕಾದರೆ ನೋಡಬೇಕಾದರೆ ಜನರು ಸಾಮಾನ್ಯವಾಗಿ ತಮ್ಮ ಶಿರವನ್ನು ಎಡಕ್ಕೆ ಅಥವಾ ಬಲಕ್ಕೆ ಆಡಿಸುತ್ತಾರೆ ಇಂತಹ ಅಭ್ಯಾಸವನ್ನು ಸೂಕ್ಷ್ಮ ಅಥವಾ ಮೆದು ಆಸಕ್ತಿ ತೋರುವ ಪ್ರಕ್ರಿಯೆ ಎಂದು ಕರೆಯಬಹುದು ಬಹಳ ಸಮಯದ ಕಾಲ ಅಥವಾ ಆಳವಾಗಿ ಶಿರ ಓರೇ ಮಾಡುವುದು ಅನುಭೂತಿಯ ಸಂಕೇತ ಭಾಷಣಕಾರರು ಹಾಗೂ ಕೇಳುಗರು ತಮ್ಮ ಶಿರವನ್ನು ಯಾವ ಭಾಗದಲ್ಲಿ ಓರೆಯಾಗಿ ಮಾಡುತ್ತಾರೆ ಅದರ ಅನುಗುಣವಾಗಿ ತಮ್ಮ ಯೋಚನಾಲಹರಿಗಳನ್ನು ಹೊರಸೂಸುತ್ತಾರೆ ಈ ವಿಷಯವನ್ನು ಘಟಕದಲ್ಲಿ ನಂತರ ಚರ್ಚಿಸುತ್ತೇನೆ ಅಲೆನ್ ಪೀಸ್ ಅವರ ಸಂಶೋಧನೆಯನ್ನು ಮತ್ತೆ ಪರಿಶೀಲಿಸಬೇಕಾಗುತ್ತದೆ ಅವರ ಪ್ರಕಾರ ಮೂರು ಪ್ರಮುಖ ರೀತಿಗಳಲ್ಲಿ ಶಿರವನ್ನು ಓರೆ ಮಾಡುತ್ತೇವೆ ಹಾಗೂ ಯಾವುದೇ ಸಂವಹನದ ಸಂದರ್ಭದಲ್ಲಿ ಈ ಪ್ರಕ್ರಿಯೆ ಮರೆಯಲಾಗದ ಪರಿಣಾಮವನ್ನುಂಟುಮಾಡುತ್ತದೆ ಅವುಗಳು ಶಿರವನ್ನು ಮೇಲೆತ್ತುವುದು ಶಿರವನ್ನು ಓರೆಯಾಗಿ ಇಡುವುದು ಹಾಗೂ ಶಿರ ಬಾಗುವುದು ಭಾಷಣದ ಬಗ್ಗೆ ತಟಸ್ಥ ಧೋರಣೆ ಇದ್ದರೆ ಸಾಮಾನ್ಯವಾಗಿ ನಾವು ಶಿರವನ್ನು ಮೇಲೆ ಎತ್ತುತ್ತೇವೆ ಈ ಪ್ರಕ್ರಿಯೆಯಲ್ಲಿ ನಮ್ಮ ಕೈಬೆರಳುಗಳ ಸಹಾಯವಿಲ್ಲದಿದ್ದರೆ ಹಾಗೂ ಭಾಷಣದ ಸಮಯದಲ್ಲಿ ಶಿರವು ಹಾಗೆ ಇದ್ದಲ್ಲಿ ಅಥವಾ ಸೂಕ್ಷ್ಮವಾಗಿ ತಿಳಿಸುತ್ತಿದ್ದಾರೆ ತಟಸ್ಥ ಧೋರಣೆಯನ್ನು ತಿಳಿಯಬಹುದು ಈ ಸಂದರ್ಭದಲ್ಲಿ ನಮ್ಮ ಕೈಬೆರಳುಗಳನ್ನು ಬಳಸಿದರೆ ಅದನ್ನು ಮೌಲ್ಯಮಾಪನ ಸಭೆಯನ್ನು ಕರೆಯಬಹುದು ಇಂತಹ ವಿಷಯಗಳನ್ನು ಕೈ ಮತ್ತು ಬೆರಳುಗಳ ಸಂಜ್ಞೆಗಳನ್ನು ಅಧ್ಯಯನ ಮಾಡಬೇಕಾದರೆ ಗಮನಿಸಬಹುದು ಶಿರವನ್ನು ಮೇಲೆತ್ತಿ ಕೆನ್ನೆಗಳು ಮುಖದಿಂದ ಹೊರಬಂದಂತೆ ಕಂಡರೆ ಅದು ಬಲವಾದ ಆತ್ಮವಿಶ್ವಾಸದ ಹಾಗೂ ಮೇಲರಿಮೆಯ ಹಾಗೆಯೇ ನಿರ್ಭೀತಿಯ ಅಹಂಕಾರದ ಪ್ರತೀಕ ಪೀಸ್ ಅವರು ಹೇಳುವ ಪ್ರಕಾರ ಸುಪ್ತ ಮನಸ್ಸಿನ ಮೂಲಕ ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳುವರು ತಾವು ಬೇರೆಯವರನ್ನು ಕಂಡು ಹೆದರುವುದಿಲ್ಲ ಹಾಗೂ ಎಲ್ಲಾ ವಿಷಯವನ್ನು ತಮ್ಮ ಮೂಗಿನ ನೇರಕ್ಕೆ ನೋಡುತ್ತೇವೆ ಎಂಬುದನ್ನು ಸೂಚಿಸುತ್ತಾರೆ ಸಾಮಾನ್ಯವಾಗಿ ಅಭ್ಯಾಸವನ್ನು ಮೇಲರಿಮೆ ಹಾಗು ಅಹಂಕಾರ ಕರೆಯಲಾಗುತ್ತದೆ ಆದರೆ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಹಾಗೂ ನಿರ್ಭಯದ ಪ್ರತಿಕ್ರಿಯೆಯಾಗಿ ಕಂಡುಬರುತ್ತದೆ ಶಿರವನ್ನು ಓರೆಯಾಗಿ ಆಡಿಸುವುದು ಸಾಮಾನ್ಯವಾಗಿ ಪ್ರಮುಖವಾದ ಸನ್ನೆ ಏಕೆಂದರೆ ಅದು ನಮ್ಮ ಕತ್ತಿನ ಭಾಗವನ್ನು ಜನರಿಗೆ ತೋರುವಂತೆ ಮಾಡುತ್ತದೆ ಚಾರ್ಲ್ಸ್ ಡಾರ್ವಿನ್ ಅವರು ಪ್ರಥಮವಾಗಿ ಏನನ್ನು ಗಮನಿಸಿದರು ಅಂದರೆ ಮನುಷ್ಯರು ಮತ್ತು ಪ್ರಾಣಿಗಳು ಯಾವುದಾದರೂ ವಿಷಯದಲ್ಲಿ ಆಸಕ್ತಿ ಇದ್ದಾಗ ಹಾಗು ಕೋಪ ಇಲ್ಲದಿದ್ದರೆ ತಮ್ಮ ಶಿರವನ್ನು ಒಂದು ಭಾಗಕ್ಕೆ ಮಾಡುತ್ತಾರೆ ಹಲವು ಶತಕಗಳಲ್ಲಿ ಚಿತ್ರಪಟಗಳ ಬಗ್ಗೆ ನಡೆದ ಅಧ್ಯಯನಗಳ ಪ್ರಕಾರ ಸಾಮಾನ್ಯವಾಗಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಾಗಿ ತಮ್ಮ ಶಿರವನ್ನು ಓರೆಯಾಗಿ ಇಟ್ಟುಕೊಂಡಿರುತ್ತಾರೆ ಜಾಹೀರಾತುಗಳಲ್ಲಿ ಕೂಡ ಮಹಿಳೆಯರು ಶಿರವನ್ನು ಓರೆಯಾಗಿ ಇಟ್ಟುಕೊಂಡಿರುವ ಹಾಗೆ ಚಿತ್ರಿಸಲಾಗಿದೆ ಸಂಶೋಧಕರ ಪ್ರಕಾರ ಪುರುಷರಿಗಿಂತ ಸರಿಸುಮಾರು 3 ಬಾರಿ ಹೆಚ್ಚು ಸಲ ಮಹಿಳೆಯರು ಶಿರವನ್ನು ಓರೆಯಾಗಿ ಇಟ್ಟುಕೊಂಡಿರುತ್ತಾರೆ ಇದನ್ನು ಲೈಂಗಿಕ ಆಸಕ್ತಿಯ ಸಂಕೇತ ಎಂದು ಭಾವಿಸುವ ಪ್ರತೀತಿಯಿದೆ ಕತ್ತನ್ನು ಒರಗಿಸುವುದು ಕೂಡ ಹೇಗೆ ವ್ಯಕ್ತಿಗಳುನಮ್ಮ ನಡವಳಿಕೆಗಳನ್ನು ಕ್ಷಣಾರ್ಧದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ತಿಳಿಸುತ್ತದೆ ವ್ಯವಹಾರವನ್ನು ಕುದುರಿಸುವ ಸಂದರ್ಭದಲ್ಲಿ ಕತ್ತನ್ನು ಓರೆಯಾಗಿ ಇಟ್ಟುಕೊಂಡರೆ ಅದರ ಅರ್ಥ ಕೆಲವು ಸಮಯದ ಅಂತರದಲ್ಲಿ ನಾವು ವ್ಯವಹಾರವನ್ನು ಒಪ್ಪಿಕೊಳ್ಳುತ್ತೇವೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಆದ್ದರಿಂದ ಮಹಿಳೆಯರಿಗೆ ಯಾವಾಗಲೂ ತಮ್ಮ ಶಿರವನ್ನು ವ್ಯವಹಾರದ ಸಂದರ್ಭದಲ್ಲಿ ಮೇಲಕ್ಕೆ ನೋಡುವಂತೆ ಇಟ್ಟುಕೊಳ್ಳಬೇಕು ಎಂಬುದು ಇನ್ನೊಬ್ಬರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಸಹಕಾರಿಯಾಗಿದೆ ಭಾಷಣಕಾರರು ತಮ್ಮ ಯೋಚನೆಯನ್ನು ಪ್ರಸ್ತುತಪಡಿಸುವ ಸಂದರ್ಭದಲ್ಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಯಾವಾಗ ಪ್ರೇಕ್ಷಕರು ತಮ್ಮ ಶಿರವನ್ನು ಓರೆಯಾಗಿಸಿ ಕೈಬೆರಳುಗಳನ್ನು ಕೆನ್ನೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ ಈ ಮಾದರಿಯ ಮೌಲ್ಯಮಾಪನ ಸನ್ನೆಗಳು ಜನರು ಭಾಷಣವನ್ನು ಅದರ ಸತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಬೇರೆಯವರ ಮಾತನ್ನು ನಾವು ಶಿರವನ್ನು ಆಡಿಸುವುದು ಅಥವಾ ಹೋರೆಯಾಗಿ ಇಟ್ಟುಕೊಳ್ಳುವುದನ್ನು ಮಾಡಿದರೆ ಮಾತನಾಡುವವರು ನಾವು ಅವರ ಮಾತಿನಲ್ಲಿ ಆಸಕ್ತಿ ತೋರಿಸುತ್ತಿದ್ದೇವೆ ಎಂದು ಭಾವಿಸುತ್ತಾರೆ ಈಗ ಶಿರವನ್ನು ಎಡ ಬಲ ಓರೆಯಾಗಿ ಇಟ್ಟುಕೊಳ್ಳುವ ಬಗ್ಗೆ ಮಾತನಾಡೋಣ ಶಿರವು ಬಲಕ್ಕೆ ವಾಲಿದರೆ ಅದು ಮುಕ್ತತೆಯ ಸಂಕೇತ ಏಕೆಂದರೆ ಅಂತಹ ಸಂದರ್ಭದಲ್ಲಿ ಮೆದುಳಿನ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುತ್ತದೆ ಶಿರವು ಎಡಕ್ಕೆ ವಾಲಿದರೆ ಅದು ವಿಮರ್ಶಾತ್ಮಕವಾಗಿ ನಾವು ಯೋಚಿಸುತ್ತಿದ್ದೇವೆ ಎಂಬ ಅರ್ಥ ಬರುತ್ತದೆ 2006ರಲ್ಲಿ ನಡೆದ ಅಧ್ಯಯನದ ಪ್ರಕಾರ ನಮ್ಮ ಶಿರವನ್ನು ಬಳಕೆ ಭಾವಿಸಿದರೆ ನಾವು ಸತ್ಯಸಂದ ಹಾಗೂ ಅವಲಂಬಿತವಾಗುವ ವ್ಯಕ್ತಿಗಳು ಎಂದು ತಿಳಿದುಬರುತ್ತದೆ ಹಾಗೆಯೇ ಶಿರವನ್ನು ಎಡಕ್ಕೆ ವಾಲಿಸಿದರೆ ನಾವು ಆಕರ್ಷಮಯವಾಗಿ ಕಾಣುತ್ತೇವೆ ನಮಗಿರುವ ಆಯ್ಕೆಯೆಂದರೆ ಈ ಅಭ್ಯಾಸಗಳ ಮೂಲಕ ನಾವು ಹೆಚ್ಚು ಆಕರ್ಷಿತರಾಗಿ ಅಥವಾ ಹೆಚ್ಚು ಸತ್ಯಸಂದರಾಗಿ ಕಾಣುವುದು ಜೋರಾಗಿ ಶಿರವನ್ನು ಆಡಿಸುವುದು ನಂಬಿಕೆಯ ಸಂಕೇತ ಹಾಗೆಯೇ ಅನುಭೂತಿಯ ದ್ಯೋತಕ ಏಕೆಂದರೆ ಅಭ್ಯಾಸ ಯಾರಿಗೂ ಆತಂಕವನ್ನು ಉಂಟು ಮಾಡುವುದಿಲ್ಲ ಈ ಸನ್ನೆಯನ್ನು ಶರಣಾಗತಿಗೆ ಸಂಕೇತ ಎಂದು ಭಾವಿಸಬಹುದು ಅವರು ಒಂದು ಮಾದರಿಯ ಶಿರದ ಸನ್ನೆಯನ್ನು ಪ್ರಸಿದ್ಧಿ ಆಗುವಂತೆ ಮಾಡಿದ್ದಾರೆ ಅದು ಹೊಗಳುವ ಮತ್ತು ಕ್ಯಾಮರಾಗೆ ನೀಡುವ ಚರ್ಚೆಯಾಗಿದೆ ಆದರೂ ಈ ಅಭ್ಯಾಸವನ್ನು ಏಕಾಂತದ ಸಂಕೇತ ಎಂದು ಕರೆಯಲಾಗಿದೆ ಶಿರವನ್ನು ಕೆಳಗೆ ಭಾಗಿಸುವುದು ಹಾಗೂ ಕತ್ತನ್ನು ಇಳಿಯುವಂತೆ ಮಾಡುವುದು ನಕಾರಾತ್ಮಕ ಹಾಗೂ ಬೇರೆಯವರನ್ನು ದೂಷಿಸುವ ನಡವಳಿಕೆಯ ಸಂಕೇತ ಇದು ವ್ಯಕ್ತಿಯಲ್ಲಿರುವ ಆಕ್ರಮಣಶೀಲತೆ ಯ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ ವಿಮರ್ಶಾತ್ಮಕ ಮೌಲ್ಯಮಾಪನವನ್ನು ಸಾಮಾನ್ಯವಾಗಿ ಶಿರವನ್ನು ಕೆಳಗೆ ಬಗ್ಗಿಸಿ ಮಾಡಲಾಗುವುದು ಈ ಅಭ್ಯಾಸದ ಸಮಯದಲ್ಲಿ ಅಥವಾ ಬೆರಳುಗಳು ಸೇರಿಕೊಂಡರು ನಮ್ಮ ಸಂವಹನ ಪ್ರಕ್ರಿಯೆಯನ್ನು ತೀಕ್ಷ್ಣ ಮಾಡುತ್ತದೆ ಅಥವಾ ಕುಂದಿಸುತ್ತದೆ ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಒಂದೇ ಮಾದರಿಯ ಸನ್ನೆಯನ್ನು ಬಳಸಿದರೆ ಅದರ ಅರ್ಥ ಅವರ ಬಳಿ ಯಾವುದೇ ಉತ್ತರವಿಲ್ಲ ಎಂದು ಇಂತಹ ವ್ಯಕ್ತಿ ಸಂಭಾಷಣೆಯಲ್ಲಿ ತೊಡಗಲು ಇಷ್ಟವಿಲ್ಲ ಎಂಬುದನ್ನು ಸೂಚಿಸುತ್ತಾರೆ ವೃತ್ತಿಪರ ನಿರೂಪಕರು ಆವಾಗಾವಾಗ ಶಿರವನ್ನು ಕೆಳಗೆ ಹಾಕಿ ಕೈಕಟ್ಟಿ ಕೂತಿರುವ ಪ್ರೇಕ್ಷಕರನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಅನುಭವಸ್ಥ ನಿರೂಪಕರು ತರಬೇತಿಯನ್ನು ಶುರು ಮಾಡುವ ಮುನ್ನ ಪ್ರೇಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹಾಗೂ ಪ್ರತಿರೋಧವನ್ನು ಕಡಿಮೆಮಾಡಲು ಕೆಲವು ಕ್ರಿಯಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ನಾವು ಹಲವಾರು ರೀತಿಯ ಐಸ್ ಬ್ರೇಕರ್ಸ್ ಮಾದರಿಗಳನ್ನು ಬಳಸಿ ವ್ಯಕ್ತಿಯು ಸಂವಹನ ಪ್ರಕ್ರಿಯೆಯಲ್ಲಿ ತೊಡಗುವಂತೆ ಮಾಡಬಹುದು ಹಾಗೂ ಶಿರವನ್ನು ಬಗ್ಗಿಸುವ ಅಭ್ಯಾಸದಿಂದಲೋ ಹೊರ ಬರುವಂತೆ ಮಾಡಬಹುದು ನಾವು ಯಶಸ್ವಿಯಾದರೆ ಪ್ರೇಕ್ಷಕರು ಬಗ್ಗಿಸಿದ ಶಿರವನ್ನು ಮೇಲೆ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸುತ್ತಾರೆ ಈ ಸಂದರ್ಭವು ಕುತೂಹಲ ಕೆರಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಿಡಿಯೋ ಚಿತ್ರದಲ್ಲಿ ಬರುವ ಚಿತ್ರಪಟಗಳಲ್ಲಿ ಶಿರವನ್ನು ಬಾಗಿಸುವ ಬಗ್ಗೆ ತಿಳಿಸಲಾಗಿದೆ ಶಿರದ ಸ್ಥಾನಿಕರಣ ಹಾಗೂ ಕೇಳುಗರ ಅಭ್ಯಾಸವಿಲ್ಲದೆ ನಮಗೆ ಆಸಕ್ತಿ ಇದೆ ಎಂದು ತೋರಿಸಲು ಶಿರವನ್ನು ಮಾತನಾಡುವ ಸಂದರ್ಭದಲ್ಲಿ ಆಡಿಸಬಹುದು ಈ ಮಾದರಿಯು ಕುತೂಹಲವನ್ನು ತೋರಿಸುವ ಅತ್ಯಂತ ಶಕ್ತಿಶಾಲಿ ಪ್ರಕ್ರಿಯೆಯಾಗಿದೆ ಇದು ಏನು ತಿಳಿಸುತ್ತದೆ ಎಂದರು ನಾನು ಆರಾಮಾಗಿದ್ದೇನೆ ಹಾಗೂ ಕೇಳಿಕೊಳ್ಳುತ್ತಿದ್ದೇನೆ ಆದರೆ ಸಂವಹನದಲ್ಲಿ ಉತ್ತಮ ಕಾರಣವಿದೆಯೇ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿನ ಶ್ವಾನದ ಚಿತ್ರವನ್ನು ತೋರಿಸುತ್ತಿದ್ದೇನೆ ಏಕೆಂದರೆ ಅಭ್ಯಾಸವು ಅಲ್ಲಿಂದಲೇ ಜನಿತ ಆಗಿರುವುದು ಹಾಸ್ಯಮಯ ಸಂಗತಿಯೇನೆಂದರೆ ಶ್ವಾನಗಳು ಈ ಮಾದರಿಯ ಅಭಿವ್ಯಕ್ತಿಯನ್ನು ಏಕೆ ವ್ಯಕ್ತಪಡಿಸುತ್ತವೆ ಎಂಬುದು ತಿಳಿದಿರುವುದಿಲ್ಲ ನನ್ನ ಪ್ರಕಾರ ಇದು ಅತ್ಯಂತ ವಿವಾದಾತ್ಮಕ ಸನ್ನೆ ಈ ಅಭ್ಯಾಸಕ್ಕೆ ಕುತೂಹಲಭರಿತವಾಗಿ ಇದೆ ಎಂಬ ವಿವರಣೆಯನ್ನು ನೀಡಬಹುದು ಹೊರೆಯಾಗಿರುವ ಶಿರಾ ನಮ್ಮ ಕತ್ತಿನ ಒಂದು ಭಾಗದ ಶೀರ್ಷಧಮನಿ ಅಪಧಮನಿ ಬಗ್ಗೆ ತಿಳಿಸಿಕೊಡುತ್ತದೆ ನಾವು ಸೂಕ್ಷ್ಮವಾಗಿ ಇದ್ದೇವೆ ಅಥವಾ ಶರಣಾಗತರಾಗುತ್ತೇವೆ ಎಂಬ ಅರ್ಥ ನನ್ನ ಅನುಭವದಲ್ಲಿ ಶಿರವನ್ನು ಓರೆಯಾಗಿ ಇಟ್ಟುಕೊಳ್ಳುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಕೇಳುಗರು ಶಿರವನ್ನು ಓರೆಯಾಗಿ ಇಟ್ಟುಕೊಳ್ಳುವ ಬದಲಾಗಿ ಇನ್ನು ಯಾವುದಾದರೂ ಸನ್ನೆಯನ್ನು ಹುಡುಕುತ್ತಿದ್ದೇನೆ ಒಂದೇ ರೀತಿ ಅಭಿವೃದ್ಧಿಪಡಿಸುವುದು ಕೂಡ ಒಬ್ಬರನ್ನು ಬಬಲ್ ಹೆಡ್ ರೀತಿ ಮಾಡುತ್ತದೆ ಮೊದಲು ಶೂನ್ಯ ಭಾವವನ್ನು ಸೂಚಿಸುತ್ತದೆ ನಂತರ ಗೊಂದಲವನ್ನು ಸೂಚಿಸುತ್ತದೆ ಯಾವುದೇ ವ್ಯಕ್ತಿ ಶಿರವನ್ನು ಆಡಿಸಿದರೆ ಅವನ ಕತ್ತಿನ ಸಹಾಯದಿಂದ ಮುಖದಲ್ಲಿ ಯಾವ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ ಎಂದು ಗಮನಿಸಬಹುದು ನಾನು ಗಮನಿಸಿದ ಹಾಗೆ ಕೆಲವೊಮ್ಮೆ ಓರೆ ಮಾಡುವುದು ಆಸಕ್ತಿಯಿಂದ ಅಲ್ಲದಿದ್ದರೂ ಮಾಧ್ಯಮದಲ್ಲಿ ಹೆಚ್ಚಾಗಿ ಈ ರೀತಿಯ ಅಭ್ಯಾಸವಿದೆ ಉದಾಹರಣೆಗೆ ಹೌ ಐ ಮೆಟ್ ಯುವರ್ ಮದರ್ ಧಾರವಾಹಿಯ ಎರಡನೇ ಭಾಗದ ಏಳನೇ ಕಂತನ್ನು ಗಮನಿಸಬಹುದು ಕಥಾನಾಯಕ ಇದರ ಬಗ್ಗೆ ಹೆಚ್ಚಾಗಿ ವಿವರಣೆಯನ್ನು ಕೂಡ ನೀಡುತ್ತಾನೆ ಟೆಡ್ ಸೂಕ್ಷ್ಮತೆಯನ್ನು ಸೂಚಿಸಲು ತನ್ನ ಶಿರವನ್ನು ಕೊಂಚ ಭಾಗಿಸುತ್ತಾನೆ ಈ ವಿಡಿಯೋ ಚಿತ್ರದಲ್ಲಿ ನಿವೃತ್ತ ಎಫ್ಬಿಐ ಏಜೆಂಟ್ ಜೋ ನವರೊ ಅವರು ಶಿರವನ್ನು ಆಡಿಸುವುದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗೂ ಈ ಮಾಹಿತಿಗಳು ಅತ್ಯಮೂಲ್ಯವಾಗಿದೆ ಶಿರವನ್ನು ಓರೆಯಾಗಿಸುವುದು ಬಹುಶ ಆರಾಮದಾಯಕತ್ವದ ಬಗ್ಗೆ ಇರುವ ಅತ್ಯಂತ ಉತ್ತಮ ಚಿನ್ಹೆ ನಗುವನ್ನು ಕೃತ್ರಿಮವಾಗಿ ಮಾಡಬಹುದು ಆದರೆ ಶಿರವನ್ನು ಹೊರೆಯಾಗುವುದು ನಾವು ಆರಾಮದಾಯಕವಾಗಿ ಇದ್ದಾಗ ಮಾತ್ರ ಸಾಧ್ಯ ವ್ಯಕ್ತಿಗಳು ಆರಾಮಾಗಿ ಇದ್ದಾಗ ಮಾತ್ರ ಈ ರೀತಿ ಅಭ್ಯಾಸವನ್ನು ಮಾಡಲು ಸಾಧ್ಯ ಸಸ್ತನಿಗಳು ಅವರು ಸಾಮಾನ್ಯವಾಗಿ ತಮ್ಮ ಕತ್ತನ್ನು ಎಲ್ಲಾ ಸಂದರ್ಭದಲ್ಲೂ ತೋರಿಸುವುದಿಲ್ಲ ಮಾತನಾಡಬೇಕಾದರೆ ನಕಾರಾತ್ಮಕ ಅಂಶಗಳನ್ನು ಹೇಳಿದ ತಕ್ಷಣವೇ ಅವರ ತಲೆ ಆಚೆ ಬರುವುದು ಏಕೆಂದರೆ ಇದು ಬದುಕುಳಿಯುವ ಸಂಕೇತ ನಮ್ಮ ಚರ್ಚೆಯಲ್ಲಿ ಶಿರವನ್ನು ಮಾಡಿಸುವುದರ ಬಗ್ಗೆ ಹಾಗೂ ನಗುವಿನ ವಿವಿಧ ಮಾದರಿಗಳ ಬಗ್ಗೆ ಬೆಳಕು ಚೆಲ್ಲಿದ್ದೇನೆ ಅನೇಕ ವಿಷಯಗಳು ಈ ಚರ್ಚೆಯಲ್ಲಿ ಬಂದಿರುವುದಿಲ್ಲ ಇಂತಹ ವಿಷಯಗಳನ್ನು ನಾವು ಚಲನವಲನಗಳು ಸನ್ನೆಗಳು ಹಾಗೂ ಭಂಗಿಗಳನ್ನು ಚರ್ಚೆ ಮಾಡಬೇಕಾದರೆ ಮಾತನಾಡಬಹುದು ಇನ್ನುಳಿದ ವಿಷಯಗಳನ್ನು ಲೈವ್ ಸೆಷನ್ ಮೂಲಕ ಬಗೆಹರಿಸಿಕೊಳ್ಳಬಹುದು ಧನ್ಯವಾದ